ಎಲ್ಲರಿಗು ಶುಭ ಮುಂಜಾನೆ ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಕೋರ್ಸ್ಗಳ ಮೊದಲ ಟ್ಯುಟೋರಿಯಲ್ ಅನ್ನು ಪ್ರಸ್ತುತಪಡಿಸಲು ನಾವು ಇಲ್ಲಿದ್ದೇವೆ ಈ ಟ್ಯುಟೋರಿಯಲ್ ನಲ್ಲಿ ನಾವು ಏನು ಮಾಡಲಿದ್ದೇವೆ ಎಂದರೆ ನಾವು ಸಮಸ್ಯೆಯನ್ನು ಪರಿಚಯಿಸಲಿದ್ದೇವೆ ಕ್ಲೈಂಟ್ ಮತ್ತು ಮಾರಾಟಗಾರರ ನಡುವಿನ ಆ ಸಮಸ್ಯೆಯ ಮೊದಲ ಹಂತದ ಚರ್ಚೆ ಇದಾಗಿರುತ್ತದೆ ಯಾವುದೇ ವಸ್ತು ಆಧಾರಿತ ಅಭಿವೃದ್ಧಿಗೆ ಸಂಭವಿಸುವ ಮೊದಲ ಆರಂಭಿಕ ವಿಷಯವಿದು ಆದ್ದರಿಂದ ಸಮಸ್ಯೆ ರಜೆ ನಿರ್ವಹಣಾ ವ್ಯವಸ್ಥೆ ಮತ್ತು ಈ ರಜೆ ನಿರ್ವಹಣಾ ವ್ಯವಸ್ಥೆಯನ್ನು ಒದಗಿಸಲಾಗುವುದು ಈ ರಜೆ ನಿರ್ವಹಣಾ ವ್ಯವಸ್ಥೆಯ ಎಲ್ಲಾ ಅವಶ್ಯಕತೆಗಳನ್ನು ಈ ಟ್ಯುಟೋರಿಯಲ್ ನಲ್ಲಿ ಗ್ರಾಹಕರಿಂದ ಮಾರಾಟಗಾರರಿಗೆ ಒದಗಿಸಲಾಗುತ್ತದೆ "ಗ್ರಾಹಕ ಮಾರಾಟಗಾರರ ಸಂಭಾಷಣೆ ಪ್ರಾರಂಭವಾಗುತ್ತದೆ" ಗ್ರಾಹಕ ಹಲೋ ನಾನು ತನ್ವಿ ಗ್ರಾಹಕ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮಾರಾಟಗಾರ ಗ್ರಾಹಕ ಹೌದು ಮತ್ತು ನಾನು ಶ್ರೀಜೋನಿ ನಾನು ಮಾರಾಟಗಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಆದ್ದರಿಂದ ನಾವು ನಂತರ ಚರ್ಚೆಯನ್ನು ಪ್ರಾರಂಭಿಸುತ್ತೇವೆ ಗ್ರಾಹಕ ಹೌದು ನಾನು ಕಂಪನಿಯಿಂದ ಬರುತ್ತಿದ್ದೇನೆ ನಮಗೆ ನೌಕರರ ಹಾಜರಾತಿ ಮತ್ತು ರಜೆಯನ್ನು ದಾಖಲಿಸಲು ರಜೆ ನಿರ್ವಹಣಾ ವ್ಯವಸ್ಥೆಯ ಅಗತ್ಯವಿರುತ್ತದೆ ಆದ್ದರಿಂದ ಈ ಕೆಲಸವನ್ನು ಮಾಡಬಹುದಾದ ಸ್ವಯಂಚಾಲಿತ ಸಾಫ್ಟ್ವೇರ್ ಅನ್ನು ನೀವು ನಮಗೆ ನೀಡಬಹುದೇ ಮಾರಾಟಗಾರ ಹೌದು ಚೆನ್ನಾಗಿದೆ ನನ್ನ ಕಂಪನಿಯಿಂದ ನನ್ನನ್ನು ಕಳುಹಿಸಲಾಗಿದೆ ಈ ಮಾಡ್ಯೂಲ್ ಅನ್ನು ನಿರ್ಮಿಸಲು ನಮ್ಮ ಕಂಪನಿಯು ನಿಮ್ಮ ಕಂಪನಿಯನ್ನು ಸಂಪರ್ಕಿಸಲಾಗಿದೆ ಗ್ರಾಹಕ ಹಾಂ ಮಾರಾಟಗಾರ ರಜೆ ನಿರ್ವಹಣಾ ವ್ಯವಸ್ಥೆಯ ನಿಮ್ಮ ಅವಶ್ಯಕತೆಗಳನ್ನು ಸಂಗ್ರಹಿಸಲು ನಾನು ಮುಖ್ಯವಾಗಿ ಇಲ್ಲಿದ್ದೇನೆ ಆದ್ದರಿಂದ ನಾವು ಈಗ ಈ ಅವಶ್ಯಕತೆಯ ವಿಶ್ಲೇಷಣೆಯೊಂದಿಗೆ ಪ್ರಾರಂಭಿಸುತ್ತೇವೆ ಮೊದಲನೆಯದಾಗಿ ನಿಮ್ಮ ರಜೆ ನಿರ್ವಹಣಾ ವ್ಯವಸ್ಥೆಯು ಏನು ಮಾಡಬೇಕೆಂದು ನೀವು ಬಯಸುತ್ತೀರಿ ಎಂಬುದರ ಕುರಿತು ಸಂಕ್ಷಿಪ್ತ ಅವಲೋಕನವನ್ನು ನೀಡಬಹುದೇ ಗ್ರಾಹಕ ಹೌದು ವಾಸ್ತವವಾಗಿ ಹಿಂದೆ ಇದು ಕೈಯಾರೆ ಮಾಡುವ ಕಾರ್ಯವಾಗಿತ್ತು ಮಾರಾಟಗಾರ ಹಾಂ ಗ್ರಾಹಕ ಉದ್ಯೋಗಿ ತಮ್ಮ ಹಾಜರಾತಿಯನ್ನು ನೀಡುತ್ತಿದ್ದರು ಮತ್ತು ರಜೆಗಾಗಿ ಖುದ್ದಾಗಿ ಅರ್ಜಿ ಸಲ್ಲಿಸುತ್ತಿದ್ದರು ಮತ್ತು ರಜೆ ಅನುಮೋದನೆ ಸಹ ಕೈಯಾರೆ ಮಾಡಬೇಕಿತ್ತು ಆದ್ದರಿಂದ ನಾವು ಒಂದು ಬಟನನ್ನು ಮಾತ್ರ ಕ್ಲಿಕ್ ಮಾಡುವುದರ ಮೂಲಕ ಈ ಎಲ್ಲಾ ಕಾರ್ಯಗಳನ್ನು ಬಳಸಬಹುದಾದ ವ್ಯವಸ್ಥೆಯನ್ನು ನಾವು ಬಯಸುತ್ತೇವೆ ಮಾರಾಟಗಾರ ಹೌದು ಗ್ರಾಹಕ ಆದ್ದರಿಂದ ಮಾರಾಟಗಾರ ನಿಮಗೆ ಸ್ವಯಂಚಾಲಿತ ರಜೆ ನಿರ್ವಹಣಾ ವ್ಯವಸ್ಥೆ ಬೇಕು ಗ್ರಾಹಕ ಹೌದು ನಮಗೆ ಸ್ವಯಂಚಾಲಿತ ರಜೆ ನಿರ್ವಹಣಾ ವ್ಯವಸ್ಥೆ ಬೇಕು ಮಾರಾಟಗಾರ ಆದ್ದರಿಂದ ನಾವು ಈಗ ನಿಮ್ಮನ್ನು ಕೇಳಲಿರುವ ಕೆಲವು ಪ್ರಶ್ನೆಗಳನ್ನು ಹೊಂದಿದ್ದೇವೆ ಇದು ಸಕ್ರಿಯಗೊಳ್ಳಲಿದೆ ಸಿಸ್ಟಮ್ ಅನ್ನು ನಾವು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತೇವೆ ಏಕೆಂದರೆ ಸಿಸ್ಟಮ್ನ ಎಲ್ಲಾ ಅವಶ್ಯಕತೆಗಳನ್ನು ನಾವು ಅರ್ಥಮಾಡಿಕೊಳ್ಳಬೇಕು ನಿಮಗಾಗಿ ಅದನ್ನು ನಿಖರವಾಗಿ ನಿರ್ಮಿಸಬೇಕು ಆದ್ದರಿಂದ ನಾವು ಈಗ ನಿಮಗೆ ಪ್ರಶ್ನೆಗಳನ್ನು ಕೇಳುತ್ತೇವೆ ಮಾರಾಟಗಾರ ಆದ್ದರಿಂದ ಸಿಸ್ಟಮ್ ಬಗ್ಗೆ ಮೊದಲ ಪ್ರಮುಖ ಪ್ರಶ್ನೆಯೆಂದರೆ ವ್ಯವಸ್ಥೆಯನ್ನು ನಿಮ್ಮ ಸಂಸ್ಥೆಯಲ್ಲಿ ಯಾರು ಬಳಸುತ್ತಾರೆ ಗ್ರಾಹಕ ನಮ್ಮ ಎಲ್ಲ ಉದ್ಯೋಗಿಗಳು ವ್ಯವಸ್ಥೆಯನ್ನು ಬಳಸಲಿದ್ದಾರೆ ಮಾರಾಟಗಾರ ಸರಿ ನಿಮ್ಮಲ್ಲಿ ನೌಕರರ ವರ್ಗಗಳು ಬೇರೆಬೇರೆ ಇದೆಯೇ ಅಂದರೆ ಕೆಲವರು ಕೆಲವನ್ನು ಮಾತ್ರ ಮಾಡಬಹುದು ಇನ್ನು ಕೆಲವರು ಇನ್ನೂ ಕೆಲವನ್ನು ಮಾಡಬಹುದಾದ ಕೆಲಸಗಳಿವೆ ಗ್ರಾಹಕ ಹೌದು ಮಾರಾಟಗಾರ ಸರಿ ಗ್ರಾಹಕ ನಮ್ಮಲ್ಲಿ ಈ ವರ್ಗಗಳಿವೆ ಮಾರಾಟಗಾರ ಸರಿ ಗ್ರಾಹಕ ಮೂಲ ಮಟ್ಟದಲ್ಲಿ ನಾವು ಕಾರ್ಯನಿರ್ವಾಹಕರನ್ನು ಹೊಂದಿದ್ದೇವೆ ಮಾರಾಟಗಾರ ಸರಿ ಗ್ರಾಹಕ ಕಾರ್ಯನಿರ್ವಾಹಕ ಉದ್ಯೋಗಿ ರಜೆಗಾಗಿ ಮಾತ್ರ ಅರ್ಜಿ ಸಲ್ಲಿಸಬಹುದು ಮತ್ತು ಅವರು ಹಾಜರಾತಿಯನ್ನು ನೀಡುತ್ತಾರೆ ಮಾರಾಟಗಾರ ಸರಿ ಗ್ರಾಹಕ ತದನಂತರ ಲೀಡ್ ಉದ್ಯೋಗಿ ಇದ್ದಾರೆ ಮಾರಾಟಗಾರ ಸರಿ ಗ್ರಾಹಕ ಲೀಡ್ ಅವರು ರಜೆಯನ್ನು ಅನುಮೋದಿಸಬಹುದು ಮಾರಾಟಗಾರ ಸರಿ ಗ್ರಾಹಕ ಸರಿ ಇನ್ನು ವ್ಯವಸ್ಥಾಪಕ ವ್ಯವಸ್ಥಾಪಕರು ನೌಕರರ ರಜೆಯನ್ನು ಕ್ರೆಡಿಟ್ ಮಾಡಬಹುದು ಡೆಬಿಟ್ ಮಾಡಬಹುದು ಮತ್ತು ಹೊಂದಿಸಬಹುದು ಮಾರಾಟಗಾರ ಸರಿ ಗ್ರಾಹಕ ಮತ್ತು ರಜೆಯನ್ನು ಅನುಮೋದಿಸಬಹುದು ಮಾರಾಟಗಾರ ಸರಿ ನಿಮ್ಮಲ್ಲಿ ಮುಖ್ಯವಾಗಿ ಮೂರು ವರ್ಗದ ಉದ್ಯೋಗಿಗಳಿದ್ದಾರೆ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಮೊದಲನೆಯವರು ನಿಮ್ಮ ಕಾರ್ಯನಿರ್ವಾಹಕ ಗ್ರಾಹಕ ಹೌದು ಮಾರಾಟಗಾರ ರಜೆಗಳನ್ನು ಕೋರಲು ಮತ್ತು ದೈನಂದಿನ ಹಾಜರಾತಿಯನ್ನು ಅವರು ಈ ವ್ಯವಸ್ಥೆಯನ್ನು ಬಳಸುತ್ತಾರೆ ಗ್ರಾಹಕ ಹೌದು ಮಾರಾಟಗಾರ ಮುಂದಿನ ಹಂತದಲ್ಲಿ ಲೀಡ್ ಉದ್ಯೋಗಿ ಇರುತ್ತಾರೆ ಮತ್ತು ಆ ಲೀಡ್ ವರದಿ ಮಾಡುತ್ತಿರುವ ಕಾರ್ಯನಿರ್ವಾಹಕ ನೌಕರನ ರಜೆಯನ್ನು ಅನುಮೋದಿಸುತ್ತಾರೆ ಮತ್ತು ನಂತರ ಮತ್ತೊಂದು ಹಂತಕ್ಕಿಂತ ಮೇಲಿರುವ ವ್ಯವಸ್ಥಾಪಕರು ರಜೆಯನ್ನು ಅನುಮೋದಿಸಲು ಸಾಧ್ಯವಾಗುತ್ತದೆ ಹಾಗೂ ಇನ್ನೂ ಕೆಲವು ಕಾರ್ಯಗಳನ್ನು ಮಾಡಬಹುದು ಗ್ರಾಹಕ ಹೌದು ಹೌದು ಮಾರಾಟಗಾರ ಹಾಗಾಗಿ ಲೀಡ್ ಮತ್ತು ಮ್ಯಾನೇಜರ್ ಹಂತದ ಉದ್ಯೋಗಿಗಳಿಗೆ ಕಾರ್ಯನಿರ್ವಾಹಕರು ಮಾಡುವ ಕೆಲಸಗಳನ್ನು ಕೂಡ ಮಾಡಬಹುದು ಗ್ರಾಹಕ ಹೌದು ಸಂಪೂರ್ಣವಾಗಿ ಮಾರಾಟಗಾರ ಆದ್ದರಿಂದ ಅವರು ತಮ್ಮ ರಜೆಗಳನ್ನು ವ್ಯವಸ್ಥೆಯ ಮೂಲಕ ಎತ್ತುತ್ತಾರೆ ಮತ್ತು ನೌಕರರು ಕಾರ್ಯನಿರ್ವಾಹಕರು ಮಾಡುತ್ತಿರುವ ಕೆಲಸಗಳನ್ನು ಮಾಡುತ್ತಾರೆ ಹಾಗೂ ಇನ್ನೂ ಹೆಚ್ಚುವರಿ ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ ಗ್ರಾಹಕ ಹೌದು ಮಾರಾಟಗಾರ ಮತ್ತು ಅದು ನಿಸ್ಸಂಶಯವಾಗಿ ರಜೆಗಾಗಿ ನೀವು ಕೆಲವು ಹೆಚ್ಚುವರಿಗಳನ್ನು ಹೊಂದಿದ್ದೀರಿ ಜವಾಬ್ದಾರಿಗಳು ಮತ್ತು ನಂತರ ವ್ಯವಸ್ಥಾಪಕರು ಲೀಡ್ ನ ಎಲ್ಲಾ ಜವಾಬ್ದಾರಿಗಳನ್ನು ಮತ್ತು ವ್ಯವಸ್ಥೆಯಿಂದ ಅವರು ಬಯಸುವ ಕೆಲವು ಹೆಚ್ಚುವರಿ ರೋಲ್ಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ಪ್ರತಿಯೊಂದು ವರ್ಗದ ನೌಕರರು ಏನು ಮಾಡಬೇಕೆಂದು ನೀವು ಬಯಸಿದ್ದೀರಿ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಯಬಹುದು ಗ್ರಾಹಕ ಹೌದು ಹೌದು ನನ್ನ ಬಳಿ ಲಿಖಿತ ದಾಖಲೆ ಇದೆ ಅದನ್ನು ಪರಿಶೀಲಿಸಲು ನನಗೆ ಅವಕಾಶ ಮಾಡಿಕೊಡಿ ಉದ್ಯೋಗಿ ದೈನಂದಿನ ಹಾಜರಾತಿಯನ್ನು ದಾಖಲಿಸಬಹುದು ಮಾರಾಟಗಾರ ಸರಿ ಗ್ರಾಹಕ ರಜೆಗಾಗಿ ವಿನಂತಿ ರಜೆ ರದ್ದು ಮತ್ತು ರಜೆ ಅನುಮೋದನೆ ಇನ್ನೂ ಅನುಮೋದನೆ ಗೊಂಡಿಲ್ಲ ಮಾರಾಟಗಾರ ಸರಿ ಗ್ರಾಹಕ ಮತ್ತು ಅದನ್ನು ಅನುಮೋದಿಸಿದರೆ ಮಾತ್ರ ರಜೆ ಪಡೆಯಿರಿ ಮಾರಾಟಗಾರ ಸರಿ ಗ್ರಾಹಕ ಒಂದು ಅವಧಿಗೆ ಸ್ವಂತ ರಜೆ ಸ್ಥಿತಿಯನ್ನು ಪರಿಶೀಲಿಸಿ ಮತ್ತು ಮುಂದಿನ ಹಂತಕ್ಕೆ ಕಳುಹಿಸಿಕೊಡಬಹುದು ಮಾರಾಟಗಾರ ಸರಿ ಗ್ರಾಹಕ ಇದು ನೌಕರನ ಕೆಲಸವಾಗಿರುತ್ತದೆ ಮಾರಾಟಗಾರ ಸರಿ ಗ್ರಾಹಕ ಸರಿ ಅದರ ಮೇಲೆ ಒಂದು ಲೀಡ್ ರಜೆಯನ್ನು ಅನುಮೋದಿಸಬಹುದು ಅಥವಾ ವಿಷಾದಿಸಬಹುದು ಕಾರ್ಯನಿರ್ವಾಹಕರಿಂದ ವಿನಂತಿಸಬಹುದು ಮಾರಾಟಗಾರ ಸರಿ ಗ್ರಾಹಕ ಸರಿ ಮಾರಾಟಗಾರ ಸರಿ ಗ್ರಾಹಕ ಮತ್ತು ಕಾರ್ಯನಿರ್ವಾಹಕರಿಂದ ರಜೆ ಹಿಂತೆಗೆದುಕೊಳ್ಳಿ ಮತ್ತು ಅನುಮೋದಿಸಿ ಮಾರಾಟಗಾರ ಸರಿ ಗ್ರಾಹಕ ಮತ್ತು ಮ್ಯಾನೇಜರ್ ಲೀಡ್ ನ ಮೇಲಿರುತ್ತಾನೆ ಮಾರಾಟಗಾರ ಸರಿ ಗ್ರಾಹಕ ಸರಿ ಆದ್ದರಿಂದ ವ್ಯವಸ್ಥಾಪಕರಿಗೆ ಕ್ರೆಡಿಟ್ ಡೆಬಿಟ್ ಮತ್ತು ಉದ್ಯೋಗಿಗಳಿಗೆ ರಜೆ ಹೊಂದಾಣಿಕೆ ಮುಂತಾದ ಕೆಲವು ಅನುಮತಿಗಳಿವೆ ಮಾರಾಟಗಾರ ಸರಿ ಗ್ರಾಹಕ ಮತ್ತು ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಮಾರಾಟಗಾರ ಸರಿ ಸರಿ ಆದ್ದರಿಂದ ಇದರರ್ಥ ಇದನ್ನು ಸಂಕ್ಷಿಪ್ತವಾಗಿ ಮತ್ತು ಅರ್ಥಮಾಡಿಕೊಳ್ಳುವುದು ಒಂದು ಪ್ರಮುಖ ವಿಷಯ ಮತ್ತು ನಿಮ್ಮ ಸಂಸ್ಥೆ ನಾವು ನೌಕರರ ಜವಾಬ್ದಾರಿಗಳನ್ನು ಅರ್ಥಮಾಡಿಕೊಳ್ಳಬೇಕು ಗ್ರಾಹಕ ಹಾಂ ಮಾರಾಟಗಾರ ಮತ್ತು ವ್ಯವಸ್ಥೆಯಿಂದ ಅವರು ಬಯಸುವ ಕ್ರಿಯಾತ್ಮಕ ಕೆಲಸಗಳಿವೆ ಆದ್ದರಿಂದ ಹೊಸ ವ್ಯವಸ್ಥೆಯು ನಿಮ್ಮ ಮೂಲ ಮಟ್ಟದ ಉದ್ಯೋಗಿಗಳಿಂದ 5 ಕಾರ್ಯಗಳನ್ನು ಮಾಡಿಸಬಹುದು ಗ್ರಾಹಕ ಹೌದು ಮಾರಾಟಗಾರ ಮತ್ತು ಲೀಡ್ ಉದ್ಯೋಗಿಯು 5 ಕಾರ್ಯಗಳನ್ನು ಬಯಸುತ್ತಾರೆ ಮತ್ತು ಅದರ ಮೇಲೆ ಅವರು 2 ಹೆಚ್ಚುವರಿ ಕಾರ್ಯಗಳನ್ನು ಹೊಂದಿರುತ್ತಾರೆ ಗ್ರಾಹಕ ಹೌದು ನಿಖರವಾಗಿ ಮಾರಾಟಗಾರ ಯಾವುದೇ ಅನುಮೋದಿತ ರಜೆಯನ್ನು ಅನುಮೋದಿಸಲು ಮತ್ತು ಹಿಂತೆಗೆದುಕೊಳ್ಳಲು ಮತ್ತು ವ್ಯವಸ್ಥಾಪಕರಿಗೆ ಅಧಿಕಾರಇರುತ್ತದೆ ಅದಲ್ಲದೆ ಅವರಿಗೆ ಕ್ರೆಡಿಟ್ ಡೆಬಿಟಿಂಗ್ ನಂತಹ ಕೆಲವು ಹೆಚ್ಚುವರಿ ಕೆಲಸಗಳನ್ನು ಮಾಡುವ ಅಗತ್ಯವಿರುತ್ತದೆ ಗ್ರಾಹಕ ಹೌದು ಮಾರಾಟಗಾರ ರಜೆಹೊಂದಾಣಿಕೆ ಮತ್ತು ಇತರ ವಿಷಯಗಳು ಗ್ರಾಹಕ ಹೌದು ಮಾರಾಟಗಾರ ಸರಿ ಇದು ವಿವರವಾದ ದಾಖಲೆಯಾಗಿದೆ ನಾವು ಅದನ್ನು ನಿಮ್ಮಿಂದ ತೆಗೆದುಕೊಳ್ಳುತ್ತೇವೆ ಆದರೆ ನಾವು ಅದನ್ನು ಅರ್ಥಮಾಡಿಕೊಂಡಿದ್ದೇವೆ ಸಾಂಸ್ಥಿಕ ರಚನೆಯು ಅವರು ಯಾವ ಜವಾಬ್ದಾರಿಗಳನ್ನು ಹೊಂದಿದ್ದಾರೆ ಮತ್ತು ಈ ವ್ಯವಸ್ಥೆಯಿಂದ ಅವರು ಯಾವ ಕಾರ್ಯಗಳನ್ನು ಬಯಸುತ್ತಾರೆ ಸರಿಈಗ ರಜೆಗಳ ಬಗ್ಗೆ ನಮಗೆ ಕೆಲವು ಪ್ರಶ್ನೆಗಳಿವೆ ಎಲ್ಲಾ ರಜೆಗಳು ಒಂದೇ ರೀತಿಯದ್ದೇ ಗ್ರಾಹಕ ಇಲ್ಲ ಇಲ್ಲ ಇಲ್ಲ ಮಾರಾಟಗಾರ ಸರಿ ಸರಿ ಸರಿ ಆದ್ದರಿಂದ ನಿಮ್ಮ ರಜೆಗಳ ಹಲವು ವರ್ಗಗಳನ್ನು ನೀವು ಹೊಂದಿದ್ದೀರಾ ಗ್ರಾಹಕ ಹೌದು ಮಾರಾಟಗಾರ ಆದ್ದರಿಂದ ನೀವು ಎಷ್ಟು ವರ್ಗಗಳನ್ನು ಹೇಳಬಹುದು ಗ್ರಾಹಕ ಹೌದು ನಮ್ಮಲ್ಲಿ 7 ವರ್ಗಗಳ ರಜೆಗಳಿವೆ ಮಾರಾಟಗಾರ ಸರಿ ಸರಿ ಗ್ರಾಹಕ ಆದ್ದರಿಂದ ಮಾರಾಟಗಾರ ಮತ್ತು ನೀವು ಅದನ್ನುಹೆಸರಿಸಬಹುದೇ ಗ್ರಾಹಕ ಹೌದು ಕ್ಯಾಶುವಲ್ ರಜೆ ಗಳಿಕೆ ರಜೆ ಕರ್ತವ್ಯ ರಜೆ ಅನಾರೋಗ್ಯ ರಜೆ ಹೆರಿಗೆ ರಜೆ ಪೋಷಕರ ರಜೆ ಮತ್ತು ವೇತನವಿಲ್ಲದ ರಜೆ ಮಾರಾಟಗಾರ ಸರಿ ಆದ್ದರಿಂದ ಇವುಗಳು ನಿಮ್ಮ ಉದ್ಯೋಗಿಗಳಿಗೆ ಪ್ರಸ್ತುತ ನೀಡುವ 7 ರೀತಿಯ ರಜೆ ಗ್ರಾಹಕ ಹೌದು ಮಾರಾಟಗಾರ ಆದ್ದರಿಂದ ನೀವು ರಜೆಗಳಲ್ಲಿ ಯಾವುದಾದರೂ ಒಂದು ಬಹುಶ ಕ್ಯಾಶುವಲ್ ರಜೆಯನ್ನು ವಿವರಿಸಬಹುದೇ ಗ್ರಾಹಕ ಹೌದು ಮಾರಾಟಗಾರ ಆ ರಜೆಗಳ ವೈಶಿಷ್ಟ್ಯಗಳು ಗ್ರಾಹಕ ಸರಿ ಕ್ಯಾಲೆಂಡರ್ ವರ್ಷದಲ್ಲಿ 10 ಕ್ಯಾಶುವಲ್ ರಜೆ ಲಭ್ಯವಿದೆ ಸರಿ ಕ್ಯಾಶುವಲ್ ರಜೆಯು ಜನವರಿ ಒಂದನೇ ತಾರೀಕಿನಂದು ಜಮೆಯಾಗುತ್ತದೆ ವರ್ಷದ ಮಧ್ಯದಲ್ಲಿ ಸೇರುವ ನೌಕರರಿಗೆ ಪ್ರತಿಪಾದನೆ ಯಂತೆ ಕೊಡಲಾಗುತ್ತದೆ ಸಾಂದರ್ಭಿಕ ರಜೆ ಮುಂದಿನ ವರ್ಷಕ್ಕೆ ಮುಂದುವರಿಸಲು ಆಗುವುದಿಲ್ಲ 2 ಕ್ಕಿಂತ ಹೆಚ್ಚು ಕ್ಯಾಶುಯಲ್ ರಜೆ ಒಂದು ಸಮಯದಲ್ಲಿ ಪಡೆಯಲು ಸಾಧ್ಯವಿಲ್ಲ ಸರಿ ಮತ್ತು ಕ್ಯಾಶುಯಲ್ ರಜೆ ಪೂರ್ವ ಅನುಮೋದನೆ ಅಗತ್ಯವಿಲ್ಲ ಆದರೆ ಕಡ್ಡಾಯವಾಗಿ ಎರಡು ದಿನದ ಒಳಗೆ ಅನುಮೋದನೆ ಪಡೆದುಕೊಳ್ಳಬೇಕು ಮಾರಾಟಗಾರ ಸರಿ ನಿಮ್ಮ ವಿವರಣೆಯ ಆಧಾರದಲ್ಲಿ ನಾನು ಪ್ರಮುಖ ಅಂಶಗಳನ್ನು ಬರೆದಿದ್ದೇನೆ ಅದರ ಆಧಾರದ ಮೇಲೆ ನೀವು ರಜೆಯನ್ನು ವಿವರಿಸಬಹುದು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಉದಾಹರಣೆಗೆ ಹಾಗೆ ನಾವು ಈಗ ಗಳಿಕೆ ರಜೆಗಾಗಿ ಈ ಕೆಲಸವನ್ನು ಮಾಡಿದರೆ ಗ್ರಾಹಕ ಹಾಂ ಮಾರಾಟಗಾರ ನಾನು ಈ ಮೂಲಭೂತ ಅಂಶಗಳನ್ನು ಕೇಳುತ್ತೇನೆ ಗ್ರಾಹಕ ಹಾಂ ಮಾರಾಟಗಾರ ಮತ್ತು ನೀವು ಹೇಳಿ ಗಳಿಕೆ ರಜೆ ಎಂದರೇನು ಅದನ್ನು ಯಾವಾಗ ತೆಗೆದುಕೊಳ್ಳಬಹುದು ಗ್ರಾಹಕ ಹಾಂ ಮಾರಾಟಗಾರ ತದನಂತರ ನಾವು ಈ ಮೂಲ ಅಂಶಗಳನ್ನು ಅಂತಿಮ ಗೊಳಿಸೋಣ ಹಾಗೂ ಪ್ರತ್ಯೇಕಿಸೋಣ ಗ್ರಾಹಕ ಹೌದು ಖಚಿತ ಮಾರಾಟಗಾರ ಉದಾಹರಣೆಗೆ ಗಳಿಕೆಯ ರಜೆಯ ಅವಧಿ ಎಷ್ಟು ಎಂದು ನೀವು ನನಗೆ ಹೇಳಬಲ್ಲಿರಾ ಗ್ರಾಹಕ ಹೌದು ಇದು ಇಲ್ಲಿ 15 ಆಗಿದೆ ಮಾರಾಟಗಾರ ಸರಿ ಸರಿ ಆದ್ದರಿಂದ ನೀವು ನಿರ್ದಿಷ್ಟ ಅವಧಿಯನ್ನು ಹೊಂದಿರುವ ಯಾವುದೇ ರಜೆಯು ವಿಶಿಷ್ಟ ಲಕ್ಷಣವಾಗಿದೆ ಗ್ರಾಹಕ ಹಾಂ ಮಾರಾಟಗಾರ ಸರಿ ಇದು ನಾವು ಈಗ ಸರಿಪಡಿಸುವ ಒಂದು ವೈಶಿಷ್ಟ್ಯವಾಗಿದೆ ಎರಡು ರೀತಿಯ ರಜೆಗಳನ್ನು ಒಟ್ಟುಗೂಡಿಸಬಹುದೇ ಅಂದರೆ ಸಾಂದರ್ಭಿಕ ರಜೆಯಂತೆ ಅದು ಒಟ್ಟಿಗೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ರಜೆ ಸಂಪಾದಿಸಿ ಅದು ಒಟ್ಟುಗೂಡಿ ಸಬ ಹುದಾಗಿದೆ ಗ್ರಾಹಕ ಹೌದು ಇದು ಒಟ್ಟುಗೂಡಿಸಬಹುದು ಸಾಂದರ್ಭಿಕ ರಜೆ ಒಟ್ಟುಗೂಡಿಸಲು ಸಾಧ್ಯವಿಲ್ಲ ಆದರೆ ಇತರ ರಜೆಗಳನ್ನು ಒಟ್ಟುಗೂಡಿ ಸಬಹುದು ಮಾರಾಟಗಾರ ಸರಿ ಸರಿ ಸರಿ ಆದ್ದರಿಂದ ಕ್ಯಾಶುಯಲ್ ರಜೆಗಳನ್ನು ಹೊರತುಪಡಿಸಿ ನಿಮ್ಮ ಎಲ್ಲಾ ಇತರ ರಜೆ ಗಳು ಒಟ್ಟು ಗೂಡಿಸಬಹುದು ಗ್ರಾಹಕ ಒಟ್ಟು ಗೂಡಿಸಬಹುದು ಮಾರಾಟಗಾರ ತೆಗೆದುಕೊಂಡ ರಜೆಯ ಅವಧಿಯ ನಡುವೆ ಯಾವುದೇ ರಜಾದಿನಗಳು ಬರುತ್ತಿದ್ದರೆ ಸರಿ ಆದ್ದರಿಂದ ಅದಕ್ಕೆ ವಿನಾಯಿತಿ ನೀಡಲಾಗುತ್ತಿದೆಯೇ ಗ್ರಾಹಕ ಹೌದು ಮಾರಾಟಗಾರ ಗಳಿಕೆ ರಜೆ ಗ್ರಾಹಕ ಹೌದು ಅದನ್ನು ಗಳಿಕೆ ರಜೆಗಾಗಿ ವಿನಾಯಿತಿ ನೀಡಲಾಗಿದೆ ಆದರೆ ಕ್ಯಾಶುಯಲ್ರಜೆಗಾಗಿ ಇದನ್ನು ವಿನಾಯಿತಿ ನೀಡಲಾಗುವುದಿಲ್ಲ ಮಾರಾಟಗಾರ ಸರಿ ಸರಿ ಗ್ರಾಹಕ ಇತರ ಎಲ್ಲ ರಜೆಗಾಗಿ ಇದಕ್ಕೆವಿನಾಯಿತಿ ನೀಡಲಾಗಿದೆ ಮಾರಾಟಗಾರ ಸರಿ ಸರಿ ಆದ್ದರಿಂದ ಇದು ನಿಮ್ಮ ರಜೆಗಳಿಗೆ ನೀಡುವ ವಿನಾಯಿತಿ ನೀತಿಯಾಗಿದೆ ಗ್ರಾಹಕ ಹೌದು ಮಾರಾಟಗಾರ ಸರಿ ಅದನ್ನು ಮೊದಲೇ ಅನುಮೋದಿಸಬೇಕೇ ಕ್ಯಾಶುಯಲ್ ರಜೆ ಮೊದಲೇ ಅನುಮೋದನೆ ಪಡೆಯುವ ಅಗತ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ ಗ್ರಾಹಕ ಹೌದು ಆದರೆ ಗಳಿಕೆ ರಜೆಗೆ ಅಗತ್ಯವಿದೆ ಮಾರಾಟಗಾರ ಸರಿ ಗ್ರಾಹಕ ಗಳಿಕೆ ರಜೆ ಮೊದಲೇ ಅನುಮೋದನೆ ಪಡೆಯಬೇಕು ಮಾರಾಟಗಾರ ಮತ್ತು ಗ್ರಾಹಕ ಮತ್ತು ಅನಾರೋಗ್ಯ ರಜೆ ಮತ್ತು ಪೋಷಕರ ರಜೆ ಹೊರತುಪಡಿಸಿ ಉಳಿದ ಎಲ್ಲಾ ರಜೆಗಳು ಎಲ್ಲಾ ಇತರ ರಜೆಗಳು ಪೂರ್ವ ಅನುಮೋದಿತವಾಗಿವೆ ಮಾರಾಟಗಾರ ಸರಿ ಸರಿ ನಿಮ್ಮ ರಜೆಗಳು ಮೊದಲೇ ಅನುಮೋದಿತವಾಗಿವೆ ಮತ್ತು ಈಗ ನಿಮ್ಮ ರಜೆಗಳು ಸಾಗಿದಂತೆ ಅಥವಾ ಗಳಿಕೆಯ ರಜೆಯಂತೆ ಸಂಗ್ರಹವಾದಂತೆ ಅದನ್ನು ಸಾಗಿಸಲಾಗುತ್ತದೆಯೇ ಗ್ರಾಹಕ ಹೌದು ಗಳಿಸುವ ರಜೆ ಮೇಲೆ ಸಾಗಿಸಲ್ಪಡುತ್ತದೆ ಆದರೆ ಎಲ್ಲಾ ರಜೆಗಳನ್ನು ಒಯ್ಯಲಾಗುವುದಿಲ್ಲ ಮಾರಾಟಗಾರ ಆದ್ದರಿಂದ ಗಳಿಕೆ ರಜೆಗಾಗಿ ನಗದು ಆಗಿಸುವ ನೀತಿ ಏನು ಗ್ರಾಹಕ ಹೌದು ಆದ್ದರಿಂದ ಹೌದು ಇದನ್ನು ನನ್ನ ಡಾಕ್ಯುಮೆಂಟ್ನಲ್ಲಿಯೂ ಬರೆಯಲಾಗಿದೆ ಸರಿ 1 ಮತ್ತು 1 25 ಗಳಿಕೆ ರಜೆ ಪೂರ್ಣ ತಿಂಗಳ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ಸಲ್ಲುತ್ತದೆ ಮಾರಾಟಗಾರ ಸರಿ ಗ್ರಾಹಕ ಆದ್ದರಿಂದ ಗಳಿಕೆ ರಜೆ ಮುಂದಿನ ವರ್ಷಕ್ಕೆ ಕೊಂಡೊಯ್ಯಬಹುದು ಮತ್ತು 45 ರಷ್ಟುಸಂಗ್ರಹಿಸಬಹುದು ಮಾರಾಟಗಾರ ಸರಿ ಗ್ರಾಹಕ ಅದು 45 ದಿನಗಳನ್ನು ದಾಟಿದ ನಂತರ ಪ್ರಸ್ತುತ ತ್ರೈಮಾಸಿಕ ಮುಗಿದ ನಂತರ 30 ದಿನಗಳನ್ನು ನಗದು ಮಾಡಿ ನೌಕರನಿಗೆ ಪಾವತಿಸಲಾಗುತ್ತದೆ ಮಾರಾಟಗಾರ ಸರಿ ಹಾಗಾಗಿ ನನಗೆ ಅರ್ಥವಾಗಿದೆ ಆದ್ದರಿಂದ ಇದು ನಿಮ್ಮ ನಗದು ನೀತಿಯಾಗಿದ್ದು ಸ್ಪಷ್ಟವಾಗಿ ರಜೆಗಳನ್ನು ನಗದು ಮಾಡಲು ಅನುಮತಿಸುವ ನಿರ್ದಿಷ್ಟ ನಗದುನೀತಿಯನ್ನು ಹೊಂದಿರುತ್ತದೆ ಮತ್ತು ಗಳಿಕೆ ರಜೆಗಾಗಿ ನಿಮಗೆ ಯಾವುದೇ ಪ್ರಮಾಣೀಕರಣದ ಅಗತ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ ಗ್ರಾಹಕ ಇಲ್ಲ ಇಲ್ಲ ಗಳಿಕೆ ರಜೆಗಾಗಿ ಯಾವುದೇ ಪ್ರಮಾಣೀಕರಣದ ಅಗತ್ಯವಿಲ್ಲ ಆದರೆ ಅನಾರೋಗ್ಯ ರಜೆ ಮಾತ್ರ ಪ್ರಮಾಣೀಕರಣದ ಅಗತ್ಯವಿದೆ ಬಿಡಿ ಮಾರಾಟಗಾರ ನನ್ನ ಪ್ರಕಾರ ಅವರಿಗೆ ವೈದ್ಯಕೀಯ ಪ್ರಮಾಣಪತ್ರಗಳು ಬೇಕಾಗುತ್ತವೆ ಗ್ರಾಹಕ ಹೌದು ಮಾರಾಟಗಾರ ಸರಿ ಆದ್ದರಿಂದ ನಾನು ಅರ್ಥಮಾಡಿಕೊಂಡಂತೆ ನಾನು ಆ ರೀತಿ ಗ್ರಾಹಕ ಅನಾರೋಗ್ಯ ರಜೆ ಮಾರಾಟಗಾರ ಹೌದು ಹೌದು ಗ್ರಾಹಕ ಪ್ರಮಾಣೀಕರಣದ ಅಗತ್ಯವಿರುವ ಇನ್ನೂ ಕೆಲವು ರಜೆಗಳಿವೆ ಮಾರಾಟಗಾರ ಪೋಷಕರ ರಜೆ ಇರಬಹುದು ಗ್ರಾಹಕ ಹೌದು ಪೋಷಕರ ರಜೆ ಮತ್ತು ಹೆರಿಗೆ ರಜೆ ಮಾರಾಟಗಾರ ಹೌದು ಯಾವುದು ವೈದ್ಯಕೀಯ ಗ್ರಾಹಕ ವೈದ್ಯಕೀಯ ಸಮಸ್ಯೆ ಹೌದು ಮಾರಾಟಗಾರ ವೈದ್ಯಕೀಯ ಸಮಸ್ಯೆಯನ್ನು ಒಳಗೊಂಡಿರುತ್ತದೆ ನಿಮ್ಮ ಅವಶ್ಯಕಕತೆಗೆ ಗಳಿಂದ ನಾನು ಅರ್ಥೈಸಿಕೊಳ್ಳುವುದೇನೆಂದರೆ ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮಲ್ಲಿ 7 ರೀತಿಯ ರಜೆಗಳಿವೆ ಮತ್ತು ಎಲ್ಲವೂ ಕೆಲವು ಮೂಲಭೂತ ವೈಶಿಷ್ಟ್ಯಗಳನ್ನು ಹೊಂದಿವೆ ಗ್ರಾಹಕ ಹಾಂ ಮಾರಾಟಗಾರ ಮತ್ತು ನಾವು ಈಗ ಚರ್ಚಿಸಿದ ಈ ಮೂಲಭೂತ ವೈಶಿಷ್ಟ್ಯಗಳಂತೆ ಅದು ಹುಟ್ಟು ಗೂಡಿಸುವಿಕೆ ಆಗಿರಲಿ ಅಥವಾ ಬಿಡುವುದಿನದ ವಿನಾಯಿತಿ ಆಗಿರಲಿ ಅದನ್ನು ಮೊದಲೇ ಅನುಮೋದಿಸಬಹುದೇ ಅದನ್ನು ಸಾಗಿಸಬಹುದೇ ಅದನ್ನು ಎನ್ಕ್ಯಾಶ್ ಮಾಡಬಹುದೇ ಪ್ರಮಾಣಪತ್ರಗಳು ಬೇಕೇ ಎಂದು ಆದ್ದರಿಂದ ಈ ಮೂಲ ಅಂಶಗಳನ್ನು ಆಧರಿಸಿ ನಾವು ನಿಜವಾಗಿಯೂ ನಿಮ್ಮ ರಜೆಗಳನ್ನು ವಿವರಿಸಬಹುದು ಗ್ರಾಹಕ ಹೌದು ಮಾರಾಟಗಾರ ಮತ್ತು ಅವುಗಳ ನಡುವೆ ವ್ಯತ್ಯಾಸವನ್ನು ತೋರಿಸಿ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ನಿಮ್ಮ ಯಾವುದೇ ಮೂಲಭೂತ ಅಂಶಗಳನ್ನು ನಾನು ತಪ್ಪಿಸಿಕೊಂಡಿದ್ದರೆ ಮತ್ತು ನೀವು ಇನ್ನೊಂದನ್ನು ಹೊಂದಿದ್ದರೆ ನೀವು ನಮಗೆ ಹೆಚ್ಚಿನ ದಾಖಲೆಗಳನ್ನು ನೀಡಿದರೆ ಗ್ರಾಹಕ ನನ್ನ ಬಳಿ ಇರುವ ಲಿಖಿತ ದಾಖಲೆ ಅದನ್ನು ನಿಮಗೆ ನೀಡುತ್ತೇನೆ ಮಾರಾಟಗಾರ ಹೌದು ಸರಿ ಆದ್ದರಿಂದ ಅದು ನಿಮ್ಮ ರಜೆಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ಈ ಮೂಲ ಆಶಯಗಳ ಆಧಾರದ ಮೇಲೆ ನಾವು ರಜೆ ಗಳ ನಡುವೆ ವ್ಯತ್ಯಾಸವನ್ನು ತೋರಿಸಬಹುದು ಏಕೆಂದರೆ ಇದನ್ನು ನಿರ್ಮಿಸಲು ಇದು ನಮಗೆ ಮುಖ್ಯವಾಗಿದೆ ಏಕೆಂದರೆ ಈ ಅಗತ್ಯಗಳನ್ನು ವ್ಯವಸ್ಥೆಯಲ್ಲಿ ನಿರ್ಮಿಸಿ ಏಕೆಂದರೆ ಅವುಗಳು ವಿಭಿನ್ನವಾಗಿ ವರ್ತಿಸಲು ಹೋಗುತ್ತದೆ ಆದ್ದರಿಂದ ನಾವು ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳಬೇಕು ಗ್ರಾಹಕ ಸರಿ ಮಾರಾಟಗಾರ ಆದ್ದರಿಂದ ಅದರ ಆಧಾರದ ಮೇಲೆ ನಾವು ನಿಮಗೆ ಸರಿಯಾದ ವ್ಯವಸ್ಥೆಯನ್ನು ನೀಡಬಹುದು ಆದ್ದರಿಂದ ನಿಮ್ಮ ರಜೆ ನಿರ್ವಹಣಾ ವ್ಯವಸ್ಥೆಯ 2 ಪ್ರಮುಖ ಮಾಡ್ಯೂಲ್ಗಳನ್ನು ನೀವು ಹೊಂದಿದ್ದೀರಿ ಒಂದು ನೌಕರರ ಮಾಡ್ಯೂಲ್ ಅಲ್ಲಿ ನಿಮ್ಮ ಉದ್ಯೋಗಿಗಳಲ್ಲಿ 3 ವರ್ಗಗಳಿವೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಅವರು ವಿಭಿನ್ನ ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ ಕೆಲವು ಜವಾಬ್ದಾರಿಗಳು ಎಲ್ಲೆಡೆ ಸಾಮಾನ್ಯವಾಗಿದೆ ಮತ್ತು ಕೆಲವು ಹೆಚ್ಚುವರಿ ಜವಾಬ್ದಾರಿಗಳನ್ನು ಹೊಂದಿವೆ ಆದ್ದರಿಂದ ಈ ಜವಾಬ್ದಾರಿಗಳನ್ನು ನಮ್ಮ ರಜೆ ನಿರ್ವಹಣಾ ವ್ಯವಸ್ಥೆಯಲ್ಲಿ ಕ್ರಿಯಾತ್ಮಕವಾಗಿ ನಿರ್ಮಿಸಲಾಗುವುದು ಆದ್ದರಿಂದ ಅವರು ಹೆಚ್ಚುವರಿ ಕಾರ್ಯಗಳಿಗೆ ಹಾಗೂ ಡೇಟಾದ ಮೇಲೆ ಅವಕಾಶವನ್ನುಹೊಂದಿರುತ್ತಾರೆ ಸರಿ ಗ್ರಾಹಕ ಹೌದು ಮಾರಾಟಗಾರ ಆದ್ದರಿಂದ ರಜೆಗಳ ನಡವಳಿಕೆ ಹೇಗಿದೆ ರಜೆಗಳು ಹೇಗೆ ವರ್ತಿಸಲಿವೆ ವಿವಿಧ ರೀತಿಯ ರಜೆಗಳು ಯಾವುವು ಎಂದು ನಾವು ಈಗ ವಿವರಿಸಿದ್ದೇವೆ ಸರಿ ರಜೆಗಳ ವ್ಯತ್ಯಾಸವನ್ನು ನಾವು ಹೇಗೆ ಗೊತ್ತು ಮಾಡಿಕೊಳ್ಳುತ್ತೇವೆ ಏಕೆಂದರೆ ರಜೆಗಳನ್ನು ನಮೂದಿಸುತ್ತೇವೆ ಆದ್ದರಿಂದ ನಾವು ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ನಿಮಗೆ ಅಗತ್ಯವಿರುವ ಆಯ್ಕೆಗಳನ್ನು ಭರ್ತಿ ಮಾಡಬೇಕೆಂದು ನಿಮಗೆ ತಿಳಿಸಬೇಕು ಆದ್ದರಿಂದ ಇoದು ಸಾಕಷ್ಟು ಚರ್ಚೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ನಮ್ಮೊಂದಿಗೆ ಕಡತ ವನ್ನು ಹಂಚಿಕೊಳ್ಳಬಹುದು ಗ್ರಾಹಕ ಹೌದು ನಾನು ನಿಮ್ಮೊಂದಿಗೆ ಡಾಕ್ಯುಮೆಂಟ್ ಅನ್ನು ಹಂಚಿಕೊಳ್ಳುತ್ತೇನೆ ಮತ್ತು ನಮ್ಮ ಲಿಖಿತ ಡಾಕ್ಯುಮೆಂಟ್ನಿಂದ ನೀವು ಹೊರತೆಗೆದ ಯಾವುದೇ ವಿವರಣೆಯನ್ನು ನೀವು ನನಗೆ ನೀಡಿದ್ದೀರಿ ಮಾರಾಟಗಾರ ಹೌದು ಹೌದು ನಾವು ಖಚಿತವಾಗಿ ನೀಡುತ್ತೇವೆ ಗ್ರಾಹಕ ಮತ್ತು ನೀವು ಏನನ್ನಾದರೂ ಬಾಕಿ ಉಳಿಸಿದ್ದೀರಾ ಎಂದು ನಾವು ಪರಿಶೀಲಿಸುತ್ತೇವೆ ಮಾರಾಟಗಾರ ಹೌದು ಹೌದು ನಾವು ನಿಮ್ಮಿಂದ ಔಪಚಾರಿಕ ಡಾಕ್ಯುಮೆಂಟ್ ಪಡೆದ ನಂತರ ನಾವು ಅಗತ್ಯ ವಿವರಣಾ ಡಾಕ್ಯುಮೆಂಟ್ ಅನ್ನು ಮಾಡುತ್ತೇವೆ ಮತ್ತು ಅದನ್ನು ನಿಮಗೆ ಒದಗಿಸುತ್ತೇವೆ ತುಂಬ ಧನ್ಯವಾದಗಳು ಗ್ರಾಹಕ ಧನ್ಯವಾದಗಳು ಶ್ರೀಜೋನಿ ಮಾರಾಟಗಾರ ಆದ್ದರಿಂದ ಒಳ್ಳೆಯದು ಎಲ್ಲರಿಗೂ ನಮಸ್ಕಾರ ಆದ್ದರಿಂದ ನಾವು ಇಲ್ಲಿ ಚರ್ಚಿಸಿದ್ದು ರಜೆ ನಿರ್ವಹಣಾ ವ್ಯವಸ್ಥೆಯ ಅವಶ್ಯಕತೆ ಸಂಗ್ರಹಣೆ ಆದ್ದರಿಂದ ಹಾಯ್ ನಾನು ಶ್ರೀಜೋನಿ ನಾನು ಈ ಕೋರ್ಸ್ನ ಟಿಎ ಮತ್ತು ನಾನು ತನ್ವಿ ನಾನು ಸಹ ಈ ಕೋರ್ಸ್ನ ಟಿಎ ಆಗಿದ್ದೇನೆ ಮತ್ತು ನಾವು ಈ ಡಾಕ್ಯುಮೆಂಟ್ ಅನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಇದನ್ನು ನಾವು ಮೂಲತಃ ಹೌದು ಎಂದು ಬರೆದಿದ್ದೇವೆ ರಜೆ ನಿರ್ವಹಣಾ ವ್ಯವಸ್ಥೆ ನಾವು ಎಲ್ಲವನ್ನೂ ಚರ್ಚಿಸಿದ್ದೇವೆ ಆದ್ದರಿಂದ ನೀವು ಯಾವುದನ್ನು ಉಲ್ಲೇಖಿಸಬಹುದೆಂದು ನಿಮಗೆ ತಿಳಿದಿರುವುದರಿಂದ ನಾವು ಅದನ್ನು ನಿಮಗೆ ಹಂಚಿಕೊಳ್ಳುತ್ತೇವೆ ಮತ್ತು ಒಬ್ಜೆಕ್ಟ್ ಓರಿಯೆಂಟೆಡ್ ಸಿಸ್ಟಮ್ಗಳ ಯಾವುದೇ ಅಂಶವನ್ನು ನಾವು ಅರ್ಥಮಾಡಿಕೊಂಡಾಗಲೆಲ್ಲಾ ನಾವು ಈ ಉದಾಹರಣೆಯನ್ನು ಕೋರ್ಸ್ನಾದ್ಯಂತ ಬಳಸಲಿದ್ದೇವೆ ನಾವು ಈ ಉದಾಹರಣೆಗೆ ಸಂಬಂಧಿಸಲಿದ್ದೇವೆ ಹೌದು ಚೆನ್ನಾಗಿದೆ ಧನ್ಯವಾದ